ಪರಿಚಯ VI ಎಲ್ಲರಿಗೂ ನಮಸ್ಕಾರ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ನಾನು ಮೆಕ್ಯಾನಿಕಲ್ ಇಂಜಿನೀರಿಂಗ್ IIT ಖರಗ್ಪುರದ ರಾಜಾರಾಮ್ ಇಂಜಿನೀರಿಂಗ್ ಡ್ರಾಯಿಂಗ್ ಪರಿಚಯದ ಕುರಿತು ನಾವು ಮಾಡ್ಯೂಲ್ 1 ಉಪನ್ಯಾಸ ಸಂಖ್ಯೆ 6 ರಲ್ಲಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ವಿಶೇಷ ಆಯಾಮದ ವಿಷಯವನ್ನು ಮತ್ತು ಟಾಲರೆನ್ಸ್ಗಳನ್ನು ಸಂಕ್ಷಿಪ್ತವಾಗಿ ನೋಡುತ್ತೇವೆ ಕೊನೆಯ ತರಗತಿಯಲ್ಲಿ ಆಯಾಮದ ಕುರಿತು ವಿಶೇಷ ವಿಷಯಗಳ ಕುರಿತು ನಾವು ಅದನ್ನು ಆಯಾಮಗೊಳಿಸುವ ವಿಭಿನ್ನ ವಿಧಾನಗಳನ್ನು ನೋಡಿದ್ದೇವೆ ಉದಾಹರಣೆಗೆ ಇದು ಅನೇಕ ಸ್ಟೆಪ್ಗಳನ್ನು ಹೊಂದಿರುವ ಸಿಲಿಂಡರ್ ಆಗಿದ್ದರೆ ಆದ್ದರಿಂದ ವೀಕ್ಷಣೆಯ ಇನ್ನೊಂದು ಬದಿಯಲ್ಲಿ ನಾವು ಒಂದು ಸ್ಟೆಪ್ ಅಂತೆ ನೋಡುತ್ತೇವೆ ವ್ಯಾಸವನ್ನು ನೋಡಲು ಪ್ರಯತ್ನಿಸಿ ವ್ಯಾಸವಾಗಿದ್ದರೆ ನಾವು ಚಿಹ್ನೆ ಫೈ ಅನ್ನು ಬಳಸುತ್ತೇವೆ ಮತ್ತು ಒಳಗೆ ಚಿಕ್ಕದನ್ನು ಮತ್ತು ಹೊರಗೆ ದೊಡ್ಡದನ್ನು ನಾವು ನೋಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಅವು ತಮ್ಮ ವ್ಯಾಸದಿಂದ ಆಯಾಮವಾಗಿರಬೇಕು ವಿಶೇಷವಾಗಿ ಅವು ಆಯತಗಳಾಗಿ ಗೋಚರಿಸುವ ದೃಷ್ಟಿಕೋನಗಳಲ್ಲಿ ಆಯಾಮವನ್ನು ಹೊಂದಿರಬೇಕು ಆದ್ದರಿಂದ ನಾವು ಅನೇಕ ಸಿಲಿಂಡರ್ಗಳನ್ನು ಹೊಂದಿದ್ದರೆ ನಾವು ಈ ದೃಷ್ಟಿಕೋನದಿಂದ ನೋಡುತ್ತಿದ್ದರೆ ಅವು ಆಯತಗಳಂತೆ ಗೋಚರಿಸುತ್ತವೆ ಆ ಸಂದರ್ಭದಲ್ಲಿ ವ್ಯಾಸ ನಾವು ಅದನ್ನು ಈ ರೀತಿ ತೋರಿಸಲಿದ್ದೇವೆ ಈ ದೃಷ್ಟಿಕೋನದಲ್ಲಿ ನಾವು ಸಾಮಾನ್ಯವಾಗಿ ವ್ಯಾಸವನ್ನು ತೋರಿಸುವುದಿಲ್ಲ ಎಲ್ಲವೂ ಇದರಿಂದ ಇರಬೇಕು ಟೇಪರ್ಡ್ ವೈಶಿಷ್ಟ್ಯಗಳಂತೆ ಏನಾದರೂ ಇದ್ದರೆ ಉದಾಹರಣೆಗೆ ಇಲ್ಲಿ ನಾವು ಆಯತವನ್ನು ಹೊಂದುವ ಬದಲು ಮೊನಚಾದ ವೈಶಿಷ್ಟ್ಯವನ್ನು ಹೊಂದಿದ್ದೇವೆ ಬಹುಶಃ ವಸ್ತುವು ಅಂತಹ ರೀತಿಯ ವೈಶಿಷ್ಟ್ಯವನ್ನು ಹೊಂದಿರಬಹುದು ಅಂತಹ ಸಂದರ್ಭದಲ್ಲಿ ನಾವು ಅದರ ಎತ್ತರವನ್ನು ತೋರಿಸುತ್ತೇವೆ ಮತ್ತು ಅದರ ಉದ್ದ 20 ಯೂನಿಟ್ಗಳು ಮತ್ತು 60 ಯೂನಿಟ್ಗಳನ್ನು ಸಹ ತೋರಿಸುತ್ತೇವೆ ಫ್ಲಾಟ್ ಟೇಪರ್ ಚಿಹ್ನೆಯನ್ನು ಬಳಸಿಕೊಂಡು ಫ್ಲಾಟ್ ತುದಿಗಳು ಮತ್ತು ಅವುಗಳ ಟೇಪರ್ ಇಳಿಜಾರಿನ ನಡುವೆ ಒಂದು ಬದಿಯ ಅಂತರದ ಎತ್ತರವನ್ನು ನೀಡುತ್ತೇವೆ ನಾವು ಸಾಮಾನ್ಯವಾಗಿ ಟೇಪರ್ಡ್ ವೈಶಿಷ್ಟ್ಯಗಳಿಗಾಗಿ ಹೋಗುತ್ತೇವೆ ಇಲ್ಲಿ ನಾವು ಈ ಆಯಾಮಗಳನ್ನು ತೋರಿಸುತ್ತಿದ್ದೇವೆ ಮತ್ತು ಟೇಪರ್ಡ್ ಆಕಾರದ ಸಂಕೇತವನ್ನು ಹೊಂದಿರುವ ಟೇಪರ್ಡ್ನಂತೆಯೇ ಇರುವುದನ್ನು ತೋರಿಸುತ್ತಿದ್ದೇವೆ ಇದು ನಾವು ತೋರಿಸುವ ರೀತಿ ಮತ್ತು ಈ ಟೇಪರ್ ಬಹುಶಃ ಆ ಅನುಪಾತದಲ್ಲಿ ಹೆಚ್ಚುತ್ತಿದೆ ನಾವು ಮುಂದೆ ಹೋಗಿ ಅದನ್ನು ತೋರಿಸುವ ಯಾವುದೇ ರೀತಿಯ ವಿಷಯಗಳು ಇದು ಒಂದು ಬದಿಯ ಎತ್ತರವನ್ನು ಬಹುಶಃ ಈ ಒಂದು ಉದ್ದದ ಟೇಪರ್ ಮತ್ತು ಮೊನಚಾದ ಮುಖದ ಇಳಿಜಾರು ಕೊಡುವುದು ಇನ್ನೊಂದು ಮಾರ್ಗವಾಗಿದೆ ಆದ್ದರಿಂದ ಟೇಪರ್ನ ಉದ್ದವು 60 ಯೂನಿಟ್ಗಳು ಮತ್ತು ಇದು ಸಮತಲದೊಂದಿಗೆ 60 ಡಿಗ್ರಿ ಕೋನವನ್ನು ಮಾಡುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನಾವು ಈ ಟಾಪರ್ ಚಿಹ್ನೆ ಅನುಪಾತವು ಹೇಗೆ ಬದಲಾಗಲಿದೆ ಎಂಬುದನ್ನು ನೀಡುವ ಮೂಲಕ ಅದನ್ನು ತೋರಿಸಬಹುದು ಇನ್ನೊಂದು ಮಾರ್ಗವೆಂದರೆ ಇಳಿಜಾರು ಮತ್ತು ಕೋನದ ಮೂಲಕ ಇವು ವಿಶೇಷ ಆಯಾಮದ ಎರಡು ಮಾರ್ಗಗಳಾಗಿವೆ ಅದೇ ರೀತಿ ನಾವು ಥ್ರೆಡ್ ಸ್ಕ್ರೂಗಳು ಇತ್ಯಾದಿಗಳನ್ನು ಹೊಂದಿದ್ದರೆ ಆಯಾಮದ ಉದ್ದೇಶ ಮತ್ತು ಇತರ ವಿಷಯಗಳಿಗಾಗಿ ನಾವು ಅದರ ಮೇಲೆ ನೇರವಾಗಿ ಥ್ರೆಡ್ಗಳನ್ನು ಇಡುವುದಿಲ್ಲ ಇವುಗಳು ಥ್ರೆಡ್ಗಳೆಂದು ಸೂಚಿಸುವ ನಿರ್ದಿಷ್ಟ ಆಯಾಮಗಳನ್ನು ನಾವು ತೋರಿಸುತ್ತೇವೆ ಉದಾಹರಣೆಗೆ ನಾವು ಪೆನ್ನು ತೆಗೆದುಕೊಂಡರೆ ಅದನ್ನು ಸ್ಕ್ರೂ ಮತ್ತು ಥ್ರೆಡ್ ರೀತಿಯ ಸಂಯೋಜನೆಯೊಂದಿಗೆ ಎರಡು ಭಾಗಗಳಾಗಿ ತೆರೆಯಬಹುದು ಆದ್ದರಿಂದ ಅವುಗಳಲ್ಲಿ ಒಂದು ಬಾಹ್ಯ ಥ್ರೆಡ್ಗಳನ್ನು ಹೊಂದಿರಬಹುದು ಮತ್ತು ಇನ್ನೊಂದು ಆಂತರಿಕ ಥ್ರೆಡ್ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಬೋಲ್ಟ್ ನಟ್ಸ್ ಪೆನ್ ಸ್ಕ್ರೂಗಳು ಕ್ಯಾಪ್ಸ್ ಇತ್ಯಾದಿಗಳಿಗೆ ನಾವು ಈ ಆಯಾಮವನ್ನು ತೋರಿಸಿದಾಗ ಯಾವಾಗಲೂ ಬಾಹ್ಯ ಥ್ರೆಡ್ಗಳು ಮತ್ತು ಆಂತರಿಕ ಥ್ರೆಡ್ಗಳು ಇರುತ್ತವೆ ಆದ್ದರಿಂದ ಈ ಆಂತರಿಕ ಥ್ರೆಡ್ಗಳು ಮತ್ತು ಬಾಹ್ಯ ಥ್ರೆಡ್ಗಳನ್ನು ತೋರಿಸಲು ವಿಭಿನ್ನ ಮಾರ್ಗಗಳಿವೆ ಹೆಚ್ಚಿನ ವಿವರಗಳನ್ನು ಮುಂದಿನ ತರಗತಿಗಳಲ್ಲಿ ನಾವು ಕಲಿಯುತ್ತೇವೆ ಹೇಗಾದರೂ ನಾವು ಈ ರೀತಿಯ ಆಯತಾಕಾರದ ಭಾಗಗಳು ಟೇಪರ್ಡ್ಗಳು ಮತ್ತು ವಕ್ರಾರೇಖೆಗಳು ಮತ್ತು ರೇಖೆಗಳನ್ನು ನೋಡಿದಾಗ ಅದು ಥ್ರೆಡ್ಗಳೊಂದಿಗೆ ವ್ಯವಹರಿಸಬೇಕೆಂದು ಸೂಚಿಸುತ್ತದೆ ಇದಲ್ಲದೆ ನಾವು ಸಾಮಾನ್ಯವಾಗಿ ಈ ಥ್ರೆಡ್ಗಳನ್ನು ನಾವು ತೋರಿಸುವ ಮೆಟ್ರಿಕ್ M ಭಾಗಗಳಿಂದ ತೋರಿಸುತ್ತೇವೆ ಆ ಉದ್ದೇಶಕ್ಕಾಗಿ ಮೆಟ್ರಿಕ್ ಥ್ರೆಡ್ಗಳು M ಚಿಹ್ನೆ ಇರಬಹುದು ಬಹುಶಃ ಇದು 12 ಮಿಮೀ ವ್ಯಾಸವನ್ನು ಹೊಂದಿರಬಹುದು ಆದ್ದರಿಂದ ಇದು ಬಾಹ್ಯ ಥ್ರೆಡ್ಗಳಾಗಿದ್ದರೆ ನಾವು ಅದನ್ನು ಹೊರಗಿನಿಂದ ತೋರಿಸುತ್ತೇವೆ ಇದು ನಾವು ಹೊಂದಿರುವ ಥ್ರೆಡ್ ಆಗಿದೆ ಆದ್ದರಿಂದ M 12 ನಾವು ಆ ರೆನಾಲ್ಡ್ಸ್ ಪೆನ್ನ ಬಿಳಿ ಬಣ್ಣದ ಭಾಗದಂತೆಯೇ ಇದೆಯೇ ಎಂದು ತೋರಿಸುತ್ತೇವೆ ಅದು ಆಂತರಿಕ ಥ್ರೆಡ್ ಅನ್ನು ಹೊಂದಿದ್ದರೆ ಆ ಸಂದರ್ಭದಲ್ಲಿ ನಾವು ಆಂತರಿಕ ಭಾಗಗಳನ್ನು ತೋರಿಸಲಿದ್ದೇವೆ ಅಂತೆಯೇ ಈ ಥ್ರೆಡ್ಗಳು ಬೋಲ್ಟ್ ನಟ್ಸ್ ಮತ್ತು ಇತರ ರೀತಿಯ ವಸ್ತುಗಳು ತೊಡಗಿಸಿಕೊಂಡಾಗ ನಾವು ಸಾಮಾನ್ಯವಾಗಿ ಕೊರೆಯುವ ರಂಧ್ರದ ಆಳದೊಂದಿಗೆ ಹೋಗುತ್ತೇವೆ ಉದಾಹರಣೆಗೆ ಈ ವಸ್ತುವಿನ ಒಳಗೆ ಒಂದು ರಂಧ್ರವಿದೆ ಅದರಲ್ಲಿ ನಾವು ಥ್ರೆಡ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಆಳವು ಯಾವಾಗಲೂ ಅಗತ್ಯವಾಗಿರುತ್ತದೆ ಉದಾಹರಣೆಗೆ ಇಲ್ಲಿ ಈ ಸಂದರ್ಭದಲ್ಲಿ 12 ಮಿ ಆದ್ದರಿಂದ ಒಂದು ತುದಿಯಿಂದ ಇದನ್ನು 22 ಮಿ ಮೀ ಎಂದು ತೋರಿಸಲಾಗಿದೆ ಆದ್ದರಿಂದ ಇಲ್ಲಿಂದ ಇದು ಈ ಭಾಗದವರೆಗೆ 22 ಮಿ ಮೀ ಮತ್ತು ಥ್ರೆಡ್ ಬಹುಶಃ ವಸ್ತುವಿನ ಗಾತ್ರವು ಆ ರಂಧ್ರದವರೆಗೆ ಈ ಹಂತದವರೆಗೆ ರಚಿಸಬಹುದು ಆದರೆ ಥ್ರೆಡ್ಡಿಂಗ್ ಅನ್ನು ಈ ಹಂತದವರೆಗೆ ಮಾತ್ರ ಮಾಡಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಥ್ರೆಡ್ ಉದ್ದ 18 ಎಂಎಂ ಎಂದು ಸಹ ತೋರಿಸಬೇಕಾಗಿದೆ ಇದು 18 ಎಂಎಂ ಇದು ಥ್ರೆಡ್ಗಳು ಮತ್ತು ವಿಶೇಷ ಸ್ಕ್ರೂ ವೈಶಿಷ್ಟ್ಯಗಳನ್ನು ತೋರಿಸುವ ವಿಧಾನವಾಗಿದೆ ಮುಂಭಾಗದ ನೋಟ ಮತ್ತು ಅಡ್ಡ ನೋಟಗಳಂತಹ ವಿಭಿನ್ನ ನೋಟಗಳನ್ನು ನಾವು ಯಾವಾಗಲೂ ತೋರಿಸುತ್ತೇವೆ ಏಕೆಂದರೆ ಇದು ಥ್ರೆಡ್ ರೀತಿಯ ಬಾಹ್ಯ ಥ್ರೆಡ್ ಆಗಿರುವುದರಿಂದ ನೀವು ಈ ಕಡೆಯಿಂದ ನೋಡುತ್ತಿದ್ದರೆ ಅಥವಾ ಬಹುಶಃ ಈ ಕಡೆಯಿಂದ ನೋಡುತ್ತಿದ್ದರೆ ಅದು ವೃತ್ತದಂತೆ ಕಾಣುತ್ತದೆ ಅದರ ಮೇಲೆ ನಾವು ಥ್ರೆಡ್ಗಳನ್ನು ಹೇಳಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಒಳಗಿನ ಆಯಾಮವನ್ನು ಸಹ ಹೊಂದಿದ್ದೇವೆ ಮುಂದಿನ ತರಗತಿಗಳಲ್ಲಿ ನಾವು ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕಲಿಯುತ್ತೇವೆ ಸಾಮಾನ್ಯವಾಗಿ ನಾವು ಆ ಚಿಹ್ನೆಯನ್ನು ನೋಡುವ ಮೂಲಕ ಯಾವುದೇ ರೀತಿಯ ಆಯಾಮಕ್ಕಾಗಿ ಚಿಹ್ನೆಗಳೊಂದಿಗೆ ಹೋಗುತ್ತೇವೆ ರೇಖಾಚಿತ್ರವು ವ್ಯಾಸ ಅಥವಾ ಗೋಳಾಕಾರದ ವ್ಯಾಸದ ತ್ರಿಜ್ಯವನ್ನು ಹೊಂದಿದೆಯೆ ಎಂದು ನಾವು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿರುತ್ತೇವೆ ನಾವು ಫೈ ಅನ್ನು ಬಳಸುತ್ತಿದ್ದರೆ ಅದು ವ್ಯಾಸವನ್ನು ಪ್ರತಿನಿಧಿಸುತ್ತದೆ ಅದು S ಫೈ ನಂತಹದ್ದಾಗಿದ್ದರೆ ಅದು ಗೋಳಾಕಾರದ ವ್ಯಾಸವನ್ನು ಸೂಚಿಸುತ್ತದೆ ತ್ರಿಜ್ಯಕ್ಕಾಗಿ ನಾವು R ನೊಂದಿಗೆ ಹೋಗುತ್ತೇವೆ ಮತ್ತು ಗೋಳಾಕಾರದ ತ್ರಿಜ್ಯಕ್ಕಾಗಿ ನಾವು SR ಚಿಹ್ನೆಗಳೊಂದಿಗೆ ಹೋಗುತ್ತೇವೆ ಇವು ಸ್ಕ್ವಯರ್ ಘಟಕಗಳಾಗಿದ್ದರೆ ನಾವು ಸ್ಕ್ವೇರ್ಸ್ ಚಿಹ್ನೆಯನ್ನು ಬಳಸುತ್ತೇವೆ ಕೆಲವೊಮ್ಮೆ ನಾವು ಸಿಲಿಂಡರ್ ಆಕಾರದ ವಸ್ತುಗಳನ್ನು ಪ್ರತಿನಿಧಿಸುವಾಗ ಆ ಸಂದರ್ಭದಲ್ಲಿ CYL ಅನ್ನು ಸಿಲಿಂಡರ್ಗಳಾಗಿ ಬಳಸುತ್ತೇವೆ ಅಂತೆಯೇ ಈ ಬಹು ರಂಧ್ರಗಳನ್ನು ಒಂದು ತಟ್ಟೆಯಲ್ಲಿ ಮಾಡಿದಾಗ ಪಿಚ್ ವ್ಯಾಸವನ್ನು ಪ್ರತಿನಿಧಿಸುವ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಈ PCD ಪಿಚ್ ವೃತ್ತದ ವ್ಯಾಸಗಳೊಂದಿಗೆ ಹೋಗುತ್ತೇವೆ ವಸ್ತುಗಳನ್ನು ಸಮ ಅಂತರದಲ್ಲಿದ್ದರೆ ನಾವು EQSP ಸಮ ಅಂತರ ರೀತಿಯ ವಿಷಯಗಳೊಂದಿಗೆ ಹೋಗುತ್ತೇವೆ ಅದೇ ರೀತಿ ಇದು ಕೋನಿಕಲ್ ಟೇಪರ್ ಆಗಿದ್ದರೆ ನಾವು ಅದನ್ನು ಆ ರೀತಿಯಲ್ಲಿ ಬಳಸುತ್ತೇವೆ ಅದು ಕೇವಲ ಫ್ಲಾಟ್ ಟೇಪರ್ ಆಗಿದ್ದರೆ ನಾವು ಅದನ್ನು ಈ ರೀತಿ ಬಳಸುತ್ತೇವೆ ಫ್ಲಾಟ್ ಟೇಪರ್ ಚಿಹ್ನೆಯಂತಹದು ಇದು ಇದು ಕೋನಿಕಲ್ ರೀತಿಯದ್ದಾಗಿದ್ದರೆ ನಾವು ಇದನ್ನು ಬಳಸುತ್ತೇವೆ ಥ್ರೆಡ್ಗಳು ಮತ್ತು ಇತರ ವಿಷಯಗಳಿಗೆ ಸಾಮಾನ್ಯವಾಗಿ ಅನೇಕ ಇತರ ವಿಷಯಗಳಿಗೆ ನಾವು ಸಾಮಾನ್ಯವಾಗಿ ಈ M ಚಿಹ್ನೆಗಳನ್ನು ನೋಡುತ್ತೇವೆ ಅಂದರೆ ಮೆಟ್ರಿಕ್ ಥ್ರೆಡ್ ಈ ಥ್ರೆಡ್ಗಳನ್ನು ರಚಿಸುವ ಒಂದು ಮಾರ್ಗವಾಗಿದೆ ವೈವಿಧ್ಯಮಯ ರಂಧ್ರಗಳಿವೆ ಮತ್ತು ಹೀಗೆ ಕೌಂಟರ್ ಬೋರ್ಗಳು ಕೌಂಟರ್ಸಿಂಕ್ಗಳಂತಹವುಗಳು ಮತ್ತು ಜನರು ಸಾಮಾನ್ಯವಾಗಿ ಬಳಸುವ ವಿಶೇಷ ಚಿಹ್ನೆಗಳು ಇವೆ ಆದ್ದರಿಂದ ಚಿತ್ರಣವನ್ನು ಯಂತ್ರಶಾಸ್ತ್ರಜ್ಞರಿಗೆ ತಲುಪಿಸಲು ನೀವು ಬಯಸಿದರೆ ಡ್ರಾಯಿಂಗ್ ಶೀಟ್ನ ಮೇಲೆ ಈ ಯೂನಿಟ್ಗಳನ್ನು ಆಯಾಮಗೊಳಿಸುವುದು ಅತ್ಯಂತ ಮುಖ್ಯವಾದ ವಿಷಯ ಈಗ ರೇಖಾಚಿತ್ರಕ್ಕಾಗಿ ಈ ಎಲ್ಲಾ ಆಯಾಮಗಳು 12 ಎಂಎಂ ಎಂದು ಹೇಳುವಂತೆಯೇ ಉತ್ತಮವಾಗಿವೆ ಆದರೆ ನಾವು 12 ಎಂಎಂ ರೀತಿಯ ವಸ್ತುವನ್ನು ತಯಾರಿಸಲು ಯಂತ್ರಶಾಸ್ತ್ರಜ್ಞನನ್ನು ಕೇಳಿದರೆ ಬಹುಶಃ ಅದು ಉದ್ದವಾಗಬಹುದು ಅದು ರಂಧ್ರವಾಗಿರಬಹುದು ಮತ್ತು ನಿಖರವಾಗಿ 12 ಎಂಎಂ ಮಾಡಲು ಸಾಧ್ಯವಿಲ್ಲ ನಾವು ಯಂತ್ರಗಳೊಂದಿಗೆ ವ್ಯವಹರಿಸುತ್ತಿರುವುದರಿಂದ ಯಾವಾಗಲೂ ಪ್ಲಸ್ ಅಥವಾ ಮೈನಸ್ ವಿಚಲನಗಳು ಸಾಧ್ಯ ಈ ಯಂತ್ರದ ಮೇಲೆ ಪ್ರಭಾವ ಬೀರುವ ಹಲವು ಅಂಶಗಳಿವೆ ಉದಾಹರಣೆಗೆ ನಾವು 20 ಎಂಎಂ ಸಿಲಿಂಡರ್ನನ್ನು ಮಾಡಲು ಟರ್ನಿಂಗ್ ಆಪರೇಷನ ಅನ್ನು ಮಾಡಲು ನಾವು ಬಯಸುತ್ತೇವೆ ಹೇಗಾದರೂ ಒಂದು ಸಣ್ಣ ವಿಚಲನ ಯಾಂತ್ರಿಕ ಕಂಪನಗಳ ತಾಪಮಾನ ವ್ಯತ್ಯಾಸಗಳಿಂದಾಗಿ ನಾವು ಈ ಲೇಥ್ ಯಂತ್ರವನ್ನು ಹೇಗೆ ಫೀಡ್ ಮಾಡುತ್ತೇವೆ ಮತ್ತು ಇತ್ಯಾದಿ ಆದ್ದರಿಂದ ವಸ್ತುಗಳು ಯಾವಾಗಲೂ ಅದು ಅಧಿಕವಾಗಿರಬಹುದು ಅದು ಆ ವಸ್ತುವಿನ ಕಡಿಮೆ ಇರಬಹುದು ಅನೇಕ ಅಂಶಗಳು ಈ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತವೆ ಆದ್ದರಿಂದ ಸಾಮಾನ್ಯವಾಗಿ 12 ಎಂಎಂ ಅಥವಾ 20 ಎಂಎಂ ಸೂಚಿಸುವುದು ಒಳ್ಳೆಯದಲ್ಲ 20 ಶ್ರೇಣಿಗಳನ್ನು 20 5 ಮಿಮೀ ವರೆಗೆ ನಮೂದಿಸುವುದು ಯಾವಾಗಲೂ ಒಳ್ಳೆಯದು ಮತ್ತು 19 5 ಮಿಮೀ ಅಥವಾ ಬಹುಶಃ 20 ಪ್ಲಸ್ ಅಥವಾ ಮೈನಸ್ 0 05 ಮಿಮೀ ನಾವು ಪ್ರತಿನಿಧಿಸುವ ಅಂತಹ ಆಯಾಮಗಳನ್ನು ಟಾಲರೆನ್ಸಸ್ ಎಂದು ಕರೆಯಲಾಗುತ್ತದೆ ಈ ಟಾಲರೆನ್ಸ್ಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಟಾಲರೆನ್ಸ್ಗಳ ಮೂಲ ವ್ಯಾಖ್ಯಾನವು ಒಂದು ಭಾಗದ ಗಾತ್ರ ಮತ್ತು ಜ್ಯಾಮಿತಿಯಲ್ಲಿ ನಿರ್ದಿಷ್ಟ ವ್ಯತ್ಯಾಸಕ್ಕೆಅಲೋಎನ್ಸ್ ಯಾಗಿದೆ ಯಾವುದೇ ವಸ್ತುವನ್ನು ನಿಖರವಾದ ಗಾತ್ರದೊಂದಿಗೆ ಮಾಡಲಾಗುವುದಿಲ್ಲ ಮತ್ತು ಪುನರಾವರ್ತಿತ ರೀತಿಯಲ್ಲಿ ಆಕಾರವನ್ನು ನೀಡಲಾಗುವುದಿಲ್ಲ ನಾವು ಅದನ್ನು ಅನೇಕ ಬಾರಿ ಪುನರಾವರ್ತಿಸಲು ಬಯಸಿದರೆ ಅದರೊಳಗೆ ಯಾವಾಗಲೂ ವ್ಯತ್ಯಾಸಗಳಿರುತ್ತವೆ ಆದ್ದರಿಂದ ಒಂದೇ ಗಾತ್ರ ಮತ್ತು ಜ್ಯಾಮಿತಿಯ ಒಂದೇ ವಸ್ತುವನ್ನು ಮಾಡಲು ನಿಖರವಾಗಿ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಟಾಲರೆನ್ಸ್ಗಳು ಅನುಮತಿಸುವ ವ್ಯತ್ಯಾಸವನ್ನು ಹೊಂದಿಸುತ್ತವೆ ಯಾವುದೇ ಗುಣಮಟ್ಟದ ತಪಾಸಣೆ ಮತ್ತು ಹೀಗೆ ಹೆಚ್ಚಿನ ಉದ್ದೇಶಕ್ಕಾಗಿ ಈ ಟಾಲರೆನ್ಸ್ ಮಿತಿಗಳನ್ನು ಕಟ್ಟುನಿಟ್ಟಾಗಿ ವಿಧಿಸಲಾಗುತ್ತದೆ ದೊಡ್ಡ ವ್ಯತ್ಯಾಸವಿದ್ದರೆ ಅದು ಭಾಗದ ಕ್ರಿಯಾತ್ಮಕತೆಯ ಮೇಲೆ ಪರಿಣಾಮ ಬೀರಬಹುದು ಉದಾಹರಣೆಗೆ ನಾವು ತೆಗೆದುಕೊಂಡ ಸರಳವಾದ ರೆನಾಲ್ಡ್ಸ್ ಪೆನ್ನು ಸ್ಕ್ರೂ ಮತ್ತು ಇತರ ಭಾಗ ಎರಡನ್ನೂ ಹೊಂದಿದೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ನಾವು ಈ ರೆನಾಲ್ಡ್ಸ್ ಪೆನ್ ಅನ್ನು ನೀಲಿ ಬಣ್ಣದ ಭಾಗವನ್ನು ತಿರುಗಿಸಲು ಪ್ರಯತ್ನಿಸುತ್ತಿರುವಾಗ ಥ್ರೆಡ್ ತುಂಬಾ ಚಿಕ್ಕದಾಗಿದ್ದರೆ ಅದು ತಕ್ಷಣವೇ ಆ ಪೆನ್ನು ಲೂಸ್ ಆಗುತ್ತದೆ ಮತ್ತು ಭಾಗದ ಕ್ರಿಯಾತ್ಮಕತೆಯು ತೀವ್ರವಾಗಿ ಪರಿಣಾಮ ಬೀರುತ್ತದೆ ಆ ಥ್ರೆಡ್ ತುಂಬಾ ದೊಡ್ಡದಾಗಿದ್ದರೆ ಬಹುಶಃ ಅದು ಆ ವಸ್ತುವಿಗೂ ಹೊಂದಿಕೆಯಾಗುವುದಿಲ್ಲ ಆದ್ದರಿಂದ ದೊಡ್ಡ ಬದಲಾವಣೆಯು ಯಾವಾಗಲೂ ಈ ಭಾಗಗಳ ಕ್ರಿಯಾತ್ಮಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಉದಾಹರಣೆಗೆ ನಾವು ಬಳಸುತ್ತಿರುವ ಬೆರಳಿನ ಉಂಗುರ ತುಂಬಾ ದೊಡ್ಡದಾಗಿದ್ದರೆ ನಾವು ಆ ಉಂಗುರವನ್ನು ಪರಿಣಾಮಕಾರಿಯಾಗಿ ಬಳಸುವ ಸ್ಥಿತಿಯಲ್ಲಿರುವುದಿಲ್ಲ ಅದು ತುಂಬಾ ಚಿಕ್ಕದಾಗಿದ್ದರೆ ಅದು ನಮ್ಮ ಬೆರಳಿಗೂ ಸಹ ಹೊಂದಿಕೊಳ್ಳುವುದಿಲ್ಲ ಆದ್ದರಿಂದ ಈ ಟಾಲರೆನ್ಸ್ಗಳೊಂದಿಗೆ ನಾವು ತೆಗೆದುಕೊಳ್ಳುವ ಯಾವುದೇ ವಸ್ತು ದೊಡ್ಡ ವ್ಯತ್ಯಾಸವಿದ್ದರೆ ಅದು ಭಾಗದ ಕ್ರಿಯಾತ್ಮಕತೆಯನ್ನು ತೀವ್ರವಾಗಿ ಪರಿಣಾಮ ಬೀರುತ್ತದೆ ಆದಾಗ್ಯೂ ನಾವು ಅದನ್ನು ನಿಖರವಾಗಿ ಮಾಡಲು ಬಯಸಿದರೆ ಇದರರ್ಥ ನಾವು ಹಲವಾರು ಸಣ್ಣ ಮಾರ್ಪಾಡುಗಳನ್ನು ಮಾಡಲಿದ್ದೇವೆ ನಂತರ ಒಬ್ಬರು ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ಆ ಘಟಕವನ್ನು ಮಾಡಲು ಅದು ತುಂಬಾ ವೆಚ್ಚದಾಯಕವಾಗಿರುತ್ತದೆ ಆದ್ದರಿಂದ ಈ ಸಣ್ಣ ಬದಲಾವಣೆಯೊಂದಿಗೆ ಗಮನಾರ್ಹ ವ್ಯತ್ಯಾಸಕ್ಕೆ ಎಚ್ಚರಿಕೆಯಿಂದ ಆಡಬೇಕಾಗುತ್ತದೆ ಆದ್ದರಿಂದ ಒಂದು ಕಡೆ ಅದು ವೆಚ್ಚವನ್ನು ಹೆಚ್ಚಿಸುವುದಿಲ್ಲ ಈ ವೆಚ್ಚವು ಸಮಯ ತೆಗೆದುಕೊಳ್ಳುತ್ತದೆ ಅದು ಮಾನೆಟರಿ ವಸ್ತುಗಳ ವಿಷಯದಲ್ಲಿ ಆಗಿರಬಹುದು ಉತ್ಪಾದನೆಯ ದೃಷ್ಟಿಯಿಂದ ನೀವು ಎಷ್ಟು ಪ್ರಮಾಣದಲ್ಲಿ ತಯಾರಿಸಲು ಬಯಸುತ್ತೀರಿ ಅದು ಸಹ ವೆಚ್ಚವಾಗುತ್ತದೆ ಮತ್ತು ಇನ್ನಿತರವುಗಳು ಆದ್ದರಿಂದ ಸಾಮಾನ್ಯವಾಗಿ ಕೈಗಾರಿಕೆಗಳು ಈ ಸಣ್ಣ ವ್ಯತ್ಯಾಸ ಮತ್ತು ದೊಡ್ಡ ಬದಲಾವಣೆಯನ್ನು ಅತ್ಯುತ್ತಮವಾಗಿಸಲು ಪ್ರಯತ್ನಿಸುತ್ತವೆ ಟಾಲರೆನ್ಸಸ್ ಯಂತ್ರ ಪ್ರಕ್ರಿಯೆಗಳಲ್ಲಿ ಸ್ಟ್ಯಾಂಡರ್ಡ್ ಉದಾಹರಣೆಯನ್ನು ನೋಡೋಣ ನಾವು ಕೆಲವು ವಿಷಯಗಳನ್ನು ಅಸೆಂಬ್ಲಿಗಳು ಎಂದು ಕರೆಯುತ್ತೇವೆ ಇವು ಪ್ರತ್ಯೇಕ ಘಟಕಗಳು ನಾವು ಅವುಗಳನ್ನು ಹೊಂದಿಸಿ ಅಂತಿಮ ಉತ್ಪನ್ನವನ್ನು ಮಾಡುತ್ತೇವೆ ಕನ್ನಡಕದಂತಹ ಉದಾಹರಣೆಯನ್ನು ಆರಿಸೋಣ ಇದು ವಿಶಿಷ್ಟವಾದ ಗಾಜನ್ನು ಒಳಗೊಂಡಿರುವ ಜೋಡಣೆಯಾಗಿದೆ ಬಹುಶಃ ಚೌಕಟ್ಟು ಇದು ಚೌಕಟ್ ಆಗಿದೆ ಬಹುಶಃ ಕೀಲುಗಳು ಇರಬಹುದು ಆ ಕೀಲುಗಳು ತಿರುಪುಮೊಳೆಗಳು ಗಾಜಿನ ತಿರುಪು ಮೊಳೆಗಳು ಮತ್ತು ಚೌಕಟ್ಟನ್ನು ಹೊಂದಿರಬಹುದು ಇವು ಕನ್ನಡಕದ ಭಾಗಗಳು ಎಂದು ಕರೆಯಲಾಗುತ್ತದೆ ನೀವು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿದಾಗ ನೀವು ಜೋಡಣೆಯನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತೀರಿ ಆ ಜೋಡಣೆಯು ಕನ್ನಡಕಗಳಂತೆ ಕಾರ್ಯಚಟುವಟಿಕೆಯನ್ನು ಮಾಡುವಂತೆ ಮಾಡುತ್ತದೆ ಈಗ ಆ ಚೌಕಟ್ಟಿನಲ್ಲಿರುವ ಪ್ರತ್ಯೇಕ ವಿಷಯವನ್ನು ನೋಡೋಣ ಇದು ಫ್ರೇಮ್ ಆಗಿದೆ ನಾವು ಗಾಜನ್ನು ಹಾಕಲು ಬಯಸುತ್ತೇವೆ ಈ ಗಾಜನ್ನು ತಯಾರಿಸೋಣ ಇದು ನಾವು ಹೊಂದಿಸಲು ಬಯಸುವ ಗಾಜು ಈ ಆಯಾಮವನ್ನು ನೋಡೋಣ ಈ ಆಯಾಮವು ಮೊದಲು ಒಂದೇ ಆಯಾಮಗಳನ್ನು ಸಿದ್ಧಪಡಿಸುವುದು ಸುಲಭವಲ್ಲವಾದರೆ ಈ ಆಯಾಮವನ್ನು ನೋಡೋಣ ಯಾಂತ್ರಿಕ ಒತ್ತಡಗಳಂತೆ ಅದನ್ನು ಹೊಂದಿಸುವ ದೃಷ್ಟಿಯಿಂದ ನಾವು ಸಣ್ಣ ವ್ಯತ್ಯಾಸವನ್ನು ಮಾಡಿದರೂ ಸಹ ಅದನ್ನು ತಿರುಚಬಹುದು ಆದ್ದರಿಂದ ಈ ಗಾಜನ್ನು ಒಳಗೆ ಅಳವಡಿಸುವಂತಹ ಮುಖ್ಯ ಕಾರ್ಯವು ನಾವು ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಇದು ಯಾಂತ್ರಿಕ ಒತ್ತಡಗಳಲ್ಲಿ ಸಣ್ಣ ಹೆಚ್ಚಳವು ಬಹುಶಃ ತಾಪಮಾನ ವ್ಯತ್ಯಾಸಗಳು ಅಥವಾ ಬಹುಶಃ ಮೇಲ್ಮೈ ಸವೆತಗಳು ಮತ್ತು ಇನ್ನಿತರವು ಅದು ಅದರ ಕ್ರಿಯಾತ್ಮಕತೆಯನ್ನು ತೀವ್ರವಾಗಿ ಪರಿಣಾಮ ಬೀರಬಹುದು ಆದರೆ ಒಂದು ವೇಳೆ ನಾವು ಅದನ್ನು ಚಿಕ್ಕದಾಗಿಸಲು ಹೋದರೆ ಇದು ಸಣ್ಣ ಗಾತ್ರ ಆದರೆ ಇದು ದೊಡ್ಡದು ಇದು ಆ ವಸ್ತುವಿನಿಂದ ಹೊರಬರುತ್ತದೆ ಇದು ತುಂಬಾ ದೊಡ್ಡದಾಗಿದ್ದರೆ ಇದು ದೊಡ್ಡದಾಗಿದ್ದರೆ ಮತ್ತು ಇದು ಚಿಕ್ಕದಾಗಿದ್ದರೆ ಅದು ನಿಜವಾಗಿಯೂ ಹೊಂದಿಕೊಳ್ಳುವುದಿಲ್ಲ ಆದ್ದರಿಂದ ಅವುಗಳ ಆಯಾಮಗಳು ಒಂದು ನಿರ್ದಿಷ್ಟ ಶ್ರೇಣಿಯ ಮೌಲ್ಯಗಳ ವ್ಯಾಪ್ತಿಗೆ ಬರದಿದ್ದರೆ ಭಾಗಗಳು ಹೆಚ್ಚಾಗಿ ಒಟ್ಟಿಗೆ ಹೊಂದಿಕೊಳ್ಳುವುದಿಲ್ಲ ಉದಾಹರಣೆಗೆ ಈ ಆಯಾಮವು 25 ಮಿಮೀ ಎಂದು ಪರಿಗಣಿಸೋಣ ಇದು 25 ಮಿಮೀ ಸರಿಯಾದ ಫಿಟ್ ಆಗಿದೆ ಬಹುಶಃ ನೀವು ಇದನ್ನು ಮಾಡುವಾಗ ಆ ವ್ಯಾಪ್ತಿಯಲ್ಲಿ 25 1 ಮಿಮೀ ನಿಂದ 24 9 ಮಿಮೀ ವರೆಗೆ ಇರುತ್ತದೆ ಇದು 25 ಆಗಿದ್ದರೆ ಇದು ಆ ವಸ್ತುವಿನಲ್ಲಿ ಹೊಂದಿಕೊಳ್ಳುತ್ತದೆ ಅದು 26 ಆಗಿದ್ದರೆ ಖಂಡಿತವಾಗಿಯೂ ಇದು ಆ ವಸ್ತುವಿಗೆ ಹೊಂದಿಕೆಯಾಗುವುದಿಲ್ಲ ಅದಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುವ ಇತರ ವಿಧಾನಗಳನ್ನು ಮಾಡಬೇಕು ಆದ್ದರಿಂದ ಅವುಗಳ ಆಯಾಮಗಳು ಒಂದು ನಿರ್ದಿಷ್ಟ ಶ್ರೇಣಿಯ ಮೌಲ್ಯಗಳ ವ್ಯಾಪ್ತಿಗೆ ಬರದಿದ್ದರೆ ಭಾಗಗಳು ಹೆಚ್ಚಾಗಿ ಒಟ್ಟಿಗೆ ಹೊಂದಿಕೊಳ್ಳುವುದಿಲ್ಲ ಉದಾಹರಣೆಗೆ ನಿಮ್ಮ ಗಾಜಿನ ಒಂದನ್ನು ನೀವು ಮುರಿದಿದ್ದೀರಿ ನೀವು ಅದನ್ನು ಬದಲಾಯಿಸಲು ಬಯಸುತ್ತೀರಿ ಇದನ್ನು ನೀವು ಬದಲಾಯಿಸಲು ಬಯಸುತ್ತೀರಿ ಬದಲಿ ಭಾಗವನ್ನು ಬಳಸಿದರೆ ಅದು ವಿಚಲನದ ಕೆಲವು ಮಿತಿಗಳಲ್ಲಿ ಮೂಲ ಭಾಗದ ನಕಲು ಆಗಿರಬೇಕು ಆದ್ದರಿಂದ ಕೈಗಾರಿಕೆಗಳು ಈ ರೀತಿಯ ಉತ್ಪನ್ನಗಳನ್ನು ಅನೇಕ ಭಾಗಗಳಲ್ಲಿ ತಯಾರಿಸುವಾಗ ಈ ಟಾಲರೆನ್ಸ್ಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಪುನರಾವರ್ತನೆ ತುಂಬಾ ಅಗತ್ಯವಾಗಿದೆ ಏಕೆಂದರೆ ನೀವು ಅದನ್ನು ಮುರಿದಿದ್ದೀರಿ ಮತ್ತು ಅದನ್ನು ಬದಲಾಯಿಸಲು ನೀವು ಬಯಸುತ್ತೀರಿ ಆದ್ದರಿಂದ ಅದನ್ನು ಬದಲಾಯಿಸಲು ನಿಮಗೆ ನಿಖರವಾದ ಆಯಾಮಗಳ ರೀತಿಯ ಘಟಕದ ಅಗತ್ಯವಿರುತ್ತದೆ ಅದು ಸಾಧ್ಯವಾಗದಿದ್ದರೆ ಆಗ ಈ ಟಾಲರೆನ್ಸ್ಗಳೊಂದಿಗೆ ಆಡಬೇಕಾಗುತ್ತದೆ ಇದು ಸಾಮಾನ್ಯ ಅಭ್ಯಾಸದ ವೆಚ್ಚವಾಗಿದ್ದು ಸಣ್ಣ ಟಾಲರೆನ್ಸ್ಗಳೊಂದಿಗೆ ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ ಸಣ್ಣ ಟಾಲರೆನ್ಸ್ಗಳಲ್ಲಿ ಅದನ್ನು ಮಾಡಲು ವೆಚ್ಚದಲ್ಲಿ ಘಾತೀಯ ಹೆಚ್ಚಳಕ್ಕೆ ಕಾರಣವಾಗುತ್ತವೆ ಸಣ್ಣ ಟಾಲರೆನ್ಸ್ಗಳನ್ನು ಹೊಂದಿರುವ ಭಾಗಗಳಿಗೆ ಆಗಾಗ್ಗೆ ವಿಶೇಷ ಉತ್ಪಾದನಾ ವಿಧಾನಗಳು ಬೇಕಾಗುತ್ತವೆ ಅದು ವೆಚ್ಚದ ಬಗ್ಗೆ ಮಾತ್ರವಲ್ಲ ನೀವು ಬಹಳ ಸಣ್ಣ ಟಾಲರೆನ್ಸ್ ಮೌಲ್ಯಗಳಿಗೆ ಹೋಗುತ್ತಿದ್ದರೆ ಅದನ್ನು ತಯಾರಿಸಲು ನಮಗೆ ವಿಶೇಷ ಸಲಕರಣೆಗಳ ಅಗತ್ಯವಿರುತ್ತದೆ ಸಣ್ಣ ಟಾಲರೆನ್ಸ್ಗಳನ್ನು ಹೊಂದಿರುವ ಭಾಗಗಳಿಗೆ ಹೆಚ್ಚಿನ ತಪಾಸಣೆ ಮತ್ತು ಭಾಗಗಳನ್ನು ತಿರಸ್ಕರಿಸುವ ಕರೆ ಅಗತ್ಯವಿರುತ್ತದೆ ಅಂತಹ ಸಣ್ಣ ಟಾಲರೆನ್ಸ್ಗಳನ್ನು ನೋಡಿಕೊಳ್ಳಲು ನಾವು ಎಷ್ಟು ಕಾಳಜಿಯನ್ನು ವಹಿಸಬಹುದು ದಿನದ ಅಂತ್ಯವು ತಪಾಸಣೆಯ ಮೂಲಕ ಹೋಗಬೇಕಾಗುತ್ತದೆ ಅಗತ್ಯವಾದ ಟಾಲರೆನ್ಸ್ಗಳಿಂದ ಒಂದು ಸಣ್ಣ ವಿಚಲನವಿದ್ದರೆ ಭಾಗವನ್ನು ತಿರಸ್ಕರಿಸುವ ಹೆಚ್ಚಿನ ಅವಕಾಶವಿದೆ ಆದ್ದರಿಂದ ಸಣ್ಣ ಟಾಲರೆನ್ಸ್ಗಳು ಯಾವಾಗಲೂ ಹೆಚ್ಚಿನ ತಪಾಸಣೆ ವಿಷಯವನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ಭಾಗಗಳನ್ನು ತಿರಸ್ಕರಿಸುವ ಸಾಧ್ಯತೆಯಿದೆ ಸಣ್ಣ ಟಾಲರೆನ್ಸ್ಗಳನ್ನು ಹೊಂದಿರುವುದು ಉತ್ತಮ ಅಭ್ಯಾಸವಾಗಿದ್ದರು ಅದನ್ನು ತಯಾರಿಸುವುದೇ ಸವಾಲಿನ ಸಂಗತಿಯಾಗಿದೆ ನಾವು ಈ ಟಾಲರೆನ್ಸ್ಗಳನ್ನು ವಿಭಿನ್ನ ರೀತಿಯಲ್ಲಿ ಸೂಚಿಸುತ್ತೇವೆ ಉದಾಹರಣೆಗೆ ಇದು ಗಾತ್ರವನ್ನು ಆಧರಿಸಿರಬಹುದು ಇದು ಜ್ಯಾಮಿತಿಯನ್ನು ಸಹ ಆಧರಿಸಿರಬಹುದು ಗಾತ್ರಕ್ಕಾಗಿ ನಾವು ಅದನ್ನು ನೋಡೋಣ ಆಯಾಮದಲ್ಲಿ ಅನುಮತಿಸಲಾದ ವ್ಯತ್ಯಾಸವನ್ನು ನಿರ್ದಿಷ್ಟಪಡಿಸುವುದನ್ನು ಇದು ಮಿತಿಗೊಳಿಸುತ್ತದೆ ಅಂದರೆ ಇದು ಉದ್ದ ಅಗಲ ಎತ್ತರ ಅಥವಾ ವ್ಯಾಸ ಇತ್ಯಾದಿಗಳಾಗಿರಬಹುದು ಈ ರೀತಿಯ ವಿಷಯಗಳು ನಾವು ಗಾತ್ರದ ಟಾಲರೆನ್ಸ್ಗಳ ಬಗ್ಗೆ ಮಾತನಾಡುತ್ತಿದ್ದರೆ ಜ್ಯಾಮಿತಿಯ ಬಗ್ಗೆಯೂ ಸಹ ನಾವು ಮಾತನಾಡುತ್ತೇವೆ ಜ್ಯಾಮಿತೀಯ ಟಾಲರೆನ್ಸ್ಗಾಗಿ ಇದು ಟಾಲರೆನ್ಸ್ನ ನಿರ್ದಿಷ್ಟತೆಯನ್ನು ಅನುಮತಿಸುತ್ತದೆ ಭಾಗದ ಜ್ಯಾಮಿತಿಯು ಅದರ ಗಾತ್ರದಿಂದ ಪ್ರತ್ಯೇಕವಾಗಿರುತ್ತದೆ ನಾನು ಆಯತವನ್ನು ಚಿತ್ರಿಸಲು ಬಯಸುತ್ತೇನೆ ಆದರೆ ಬಹುಶಃ ಒಂದು ಸಣ್ಣ ವ್ಯತ್ಯಾಸವಿದ್ದಲ್ಲಿ ಅದು ಟ್ರೆಪೆಜಿಯಂ ರೀತಿಯಲ್ಲಿ ಕಾಣಿಸಬಹುದು ಈ ವ್ಯತ್ಯಾಸಗಳು ತುಂಬಾ ಚಿಕ್ಕದಾಗಿದೆ ಚೌಕವನ್ನು ಹೊಂದುವ ಬದಲು ಅಂತಹ ರೀತಿಯ ಬಹುಶಃ ಈ ಟ್ರೆಪೆಜಾಯಿಡಲ್ ರೀತಿಯನ್ನೂ ಸಹ ಟಾಲರೇಟ್ ಮಾಡಬಹುದು ಮತ್ತು ಅದನ್ನೇ ನಾವು ಜ್ಯಾಮಿತೀಯ ಟಾಲರೆನ್ಸ್ಗಳೆಂದು ಕರೆಯುತ್ತೇವೆ ರೇಖೆಗಳ ಉದ್ದದ ವ್ಯಾಸದ ಪ್ರಕಾರ ಆ ರೀತಿಯದನ್ನು ನಾವು ಗಾತ್ರದ ಟಾಲರೆನ್ಸ್ಗಳೆಂದು ಕರೆಯುತ್ತೇವೆ ನಾನು ಹೇಳಿದಂತೆ ನಾವು ಸಿಲಿಂಡರ್ನಂತಹದನ್ನು ಚಿತ್ರಿಸಲು ಬಯಸುತ್ತೇವೆ ಆದರೆ ಅದು ಸ್ವಲ್ಪ ಅಂಡಾಕಾರವಾಗಿ ಕಾಣಿಸಬಹುದು ಆ ರೀತಿಯ ವಿಷಯಗಳು ಸಹ ನಿರ್ವಹಿಸಬೇಕಾದ ಜ್ಯಾಮಿತೀಯ ಟಾಲರೆನ್ಸ್ಗಳಾಗಿವೆ ಜ್ಯಾಮಿತೀಯ ಆಯಾಮ ಮತ್ತು ಟಾಲರೆನ್ಸ್ ಒಂದು ಭಾಗದ ವಿಭಿನ್ನ ಜ್ಯಾಮಿತೀಯ ಲಕ್ಷಣಗಳನ್ನು ನಿಯಂತ್ರಿಸಲು ವಿಶೇಷ ಚಿಹ್ನೆಗಳನ್ನು ಬಳಸುತ್ತದೆ ಆದಾಗ್ಯೂ ಅಗಲ ಎತ್ತರ ವ್ಯಾಸ ಮತ್ತು ಇತ್ಯಾದಿಗಳಂತಹ ಗಾತ್ರದ ದೃಷ್ಟಿಯಿಂದ ನಾವು ಅದನ್ನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತಿದ್ದೇವೆ ಬಹುಶಃ ಒಂದು ವೃತ್ತ ಸ್ವಲ್ಪ ಎಲಿಪ್ಸ್ ಅಥವಾ ಅಂಡಾಕಾರದ ವಿಷಯಗಳಿಗೆ ನಾವು ವಿಶೇಷ ರೀತಿಯ ಚಿಹ್ನೆಗಳನ್ನು ಬಳಸುತ್ತೇವೆ ಅಂದರೆ ಅದನ್ನು ಆ ಹಂತದವರೆಗೆ ಅನುಮತಿಸಲಾಗಿದೆ ಒಂದೇ ಆಯಾಮಕ್ಕೆ ಟಾಲರೆನ್ಸ್ ಅನ್ನು ಆಯಾಮ ಮತ್ತು ಟಾಲರೆನ್ಸ್ನೊಂದಿಗೆ ನಿರ್ದಿಷ್ಟಪಡಿಸಬಹುದು ಅದನ್ನು ಹೇಗೆ ಪ್ರತಿನಿಧಿಸಬೇಕು ಎಂದು ನಾವು ಶೀಘ್ರದಲ್ಲೇ ನೋಡುತ್ತೇವೆ ನಾವು ಗಮನಿಸಬೇಕಾದಂತಹ ಒಂದು ವಿಷಯ ನಾನು 25 ಮಿ ನಂತೆ ಹೇಳುತ್ತಿದ್ದರೆ ಟಾಲರೆನ್ಸ್ ಮೇಲಿನ ಮತ್ತು ಕೆಳಗಿನ ಮಿತಿಗಳ ನಡುವಿನ ಒಟ್ಟು ವ್ಯತ್ಯಾಸವಾಗಿದೆ ಮೇಲಿನ ಭಾಗದಲ್ಲಿ ನಾನು ಯಾವ ಮಟ್ಟಕ್ಕೆ ನಿಜವಾಗಿಯೂ ಹೋಗಬಹುದು ಕೆಳಗಿನ ಭಾಗದಲ್ಲಿ ಆ ಆಯಾಮದೊಂದಿಗೆ ನಾನು ನಿಜವಾಗಿಯೂ ಯಾವ ಮಟ್ಟಕ್ಕೆ ಹೋಗಬಹುದು ಅದು 24 9 ಅಥವಾ ಅದು 24 99 ಅಥವಾ ಅದು 25 01 ನಂತಹದ್ದೇ ಅಥವಾ ಈ ಒಟ್ಟು ಬದಲಾವಣೆಯನ್ನು ಎದುರಿಸಲು 25 1 ಅಂತಹ ಮೇಲಿನ ಕೆಳಗಿನ ಮಿತಿಗಳನ್ನು ಹೊಂದಿದೆಯೇ ಇಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡೋಣ ಅದರಲ್ಲಿ ಡ್ರಾಯಿಂಗ್ ಶೀಟ್ ಇದೆ ಅದರಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಉದಾಹರಣೆಗೆ ಇದು ಒಂದು ಟರ್ನಿಂಗ್ ಆಪರೇಷನ್ಗಾಗಿ ಚಾಕ್ ಸ್ಕ್ರೂಗಳು ಮತ್ತು ಇನ್ನಿತರವುಗಳನ್ನು ಇಲ್ಲಿ ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಇದನ್ನು ಆರಿಸೋಣ 375 ಯುನಿಟ್ ವ್ಯಾಸವನ್ನು ಪ್ಲಸ್ ಅಥವಾ ಮೈನಸ್ 0 005 ಯುನಿಟ್ಗಳೊಂದಿಗೆ ಪ್ರತಿನಿಧಿಸುವ ಫೈ ನಂತಹದನ್ನು ನಾವು ನೋಡಬಹುದು ಅಂತೆಯೇ ಇದನ್ನು ನೋಡೋಣ 1 120 ಪ್ಲಸ್ ಅಥವಾ ಮೈನಸ್ 0 ಅಂತೆಯೇ ಈ ವ್ಯಾಸದ ಫೈ 2 75 ಪ್ಲಸ್ ಅಥವಾ ಮೈನಸ್ 0 02 ಅನ್ನು ನೋಡೋಣ ಆದ್ದರಿಂದ ಯಂತ್ರವನ್ನು ಮಾಡಿದಾಗ ಮತ್ತು ಗುಣಮಟ್ಟದ ಪರಿಶೀಲನೆಗೆ ಹೋದಾಗ ಉತ್ಪನ್ನವು ಈ ಇಂಜಿನೀರಿಂಗ್ ಡ್ರಾಯಿಂಗ್ ಶೀಟ್ ಮೂಲಕ ಹೊರಬರುತ್ತದೆ ಮುಖ್ಯವಾಗಿ ಗುಣಮಟ್ಟದ ನಿಯಂತ್ರಣ ಅನಿಲ ಪರಿಶೀಲನೆ ಆ ವಸ್ತುವಿಗೆ ಈ ಟಾಲರೆನ್ಸ್ಗಳನ್ನು ಪೂರೈಸಲಾಗಿದೆಯೆ ಅಥವಾ ಇಲ್ಲವೇ ಎಂದು ಹೊರಬರುತ್ತದೆ ಆ ಹೊರಗಿನ ವೃತ್ತದ ವ್ಯಾಸವನ್ನು ಯಾರಾದರೂ ಅಳೆಯುತ್ತಿದ್ದರೆ ಅದು 2 75 ಸಂಪೂರ್ಣವಾಗಿ ಉತ್ತಮವಾಗಿದ್ದರೆ ಅದು ನಮ್ಮ 2 77 ನಂತೆಯೇ ಇದ್ದರೆ ಅದು ಸಹ ಉತ್ತಮವಾಗಿರುತ್ತದೆ ಅದು 2 73 ಯುನಿಟ್ಗಳಂತೆಯೇ ಇದ್ದರೆ ಅದು ಸಹ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಪ್ಲಸ್ ಅಥವಾ ಮೈನಸ್ 0 02 ಪ್ರತಿನಿಧಿಸುತ್ತದೆ ಏನಾದರೂ ಬಹುಶಃ 2 78 ಆಗಿದ್ದರೆ ಅವರು ಆ ಭಾಗವನ್ನು ತಿರಸ್ಕರಿಸುತ್ತಾರೆ ಆದ್ದರಿಂದ ಹೆಚ್ಚಿನ ಉದ್ದೇಶ ಈ ಟಾಲರೆನ್ಸ್ಗಳು ಯಾವಾಗಲೂ ಸಹಾಯಕವಾಗಿವೆ ಅಂತೆಯೇ ನಾವು ಇದನ್ನು ನೋಡೋಣ ನೀವು ಯಾವಾಗಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಬದಿಯಲ್ಲಿ ಪ್ಲಸ್ ಅಥವಾ ಮೈನಸ್ 0 02 ಅನ್ನು ಹೊಂದಿರುವುದು ಅನಿವಾರ್ಯವಲ್ಲ ಕೆಲವೊಮ್ಮೆ positive ಬದಿಯಲ್ಲಿ ಇದಕ್ಕೆ ಆದ್ಯತೆ ನೀಡಲಾಗುತ್ತದೆ ಆದರೆ ನೀವು ವಿಷಯಗಳನ್ನು ಮತ್ತು ಇನ್ನಿತರವುಗಳನ್ನು ಹೊಂದಿಸಲು ಬಯಸಿದಾಗ ನಕಾರಾತ್ಮಕ ಬದಿಯಲ್ಲಿ ಅಲ್ಲ ಅದು ಅದಕ್ಕಿಂತ ಕಡಿಮೆಯಿದ್ದರೆ ಅದು ವಸ್ತುವನ್ನು ಹಿಡಿದಿಟ್ಟುಕೊಳ್ಳದಿರಬಹುದು ಅದು ತುಂಬಾ ಬಿಗಿಯಾದ ವಿಷಯವಾಗಿರುತ್ತದೆ ಮೇಲಿನ ಯಾವುದಾದರೂ ಉದಾಹರಣೆಗೆ ಇದು ಅದರಲ್ಲಿರುವ ವಸ್ತುವಾಗಿದ್ದರೆ ನಾನು ಸಿಲಿಂಡರ್ ಹಾಕಲು ಬಯಸುತ್ತೇನೆ ಈಗ ನಾನು ಈ ಆಯಾಮವನ್ನು ಅಳೆಯಲು ಹೋಗುವಾಗ ಅಥವಾ ಬಹುಶಃ ಇದನ್ನು ಹೆಚ್ಚು ಸೂಕ್ತವಾದ ರೀತಿಯಲ್ಲಿ ಅಳೆಯುತ್ತೇನೆ ನಾನು 25 ಎಂಎಂ ಬಯಸಿದರೆ ಅದಕ್ಕಾಗಿ 25 01 ಕ್ಕಿಂತ ಹೆಚ್ಚಿನದನ್ನು ಆದ್ಯತೆ ನೀಡಲಾಗುತ್ತದೆ ಆದರೆ ನಾನು 25 1 ಕ್ಕಿಂತ ಕಡಿಮೆ ಹೋದರೆ ಅದು ಇಲ್ಲಿ ಎಲ್ಲೋ ಇರುತ್ತದೆ ಆದ್ದರಿಂದ ಈ ಸಿಲಿಂಡರ್ ಅನ್ನು ಆ ವಸ್ತುವಿನೊಳಗೆ ಪ್ರವೇಶಿಸಲಾಗುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಈ ಕಡಿಮೆ ಆಯಾಮಗಳನ್ನು 0 ರಂತೆ ಕಟ್ಟುನಿಟ್ಟಾಗಿ ಹೇರಬೇಕಾಗುತ್ತದೆ ಅದು ಆ ರೀತಿಯ ವಸ್ತುಗಳಾಗಿದ್ದರೆ ಅದರ ಮೇಲಿನ ಏನಾದರೂ ಸಹ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಅದೇ ವಿಷಯಕ್ಕೆ ಈ ವಸ್ತುವಿನಲ್ಲಿ ನಾವು ಸಿಲಿಂಡರ್ ಬಗ್ಗೆ ಮಾತನಾಡುತ್ತಿದ್ದರೆ ನಾನು ಆ 25 ಎಂಎಂ ಜೊತೆ ಹೋಗುತ್ತಿದ್ದರೆ ಇಲ್ಲಿ ಇದು ಉತ್ತಮವಾಗಿದೆ ಸಂಪೂರ್ಣವಾಗಿ ಉತ್ತಮವಾಗಿದೆ ಆದರೆ ಅದಕ್ಕಿಂತ ಹೆಚ್ಚಿನದನ್ನು 25 02 ಅದು ಆ ಪೆಟ್ಟಿಗೆಯಿಂದ ಹೊರಗಿರುತ್ತದೆ ಆದ್ದರಿಂದ ನಾವು ಅದನ್ನು ನಿಜವಾಗಿಯೂ ಹೊಂದಿಸಲು ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ ಕೆಳಭಾಗಕ್ಕೆ ಆದ್ಯತೆ ನೀಡಲಾಗುತ್ತದೆ ಮೇಲಿನ ಭಾಗಕ್ಕೆ ಆದ್ಯತೆ ನೀಡಲಾಗುವುದಿಲ್ಲ ಆದ್ದರಿಂದ ಅದರ ಆಧಾರದ ಮೇಲೆ ನಿಮ್ಮ ಪ್ಲಸ್ ಮತ್ತು ಮೈನಸ್ ವ್ಯತ್ಯಾಸಗಳು ಯಾವಾಗಲೂ ಸಂಭವಿಸಬಹುದು ಮತ್ತು ಈ ಟಾಲರೆನ್ಸ್ ಅನ್ನು ವಿಶಾಲವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಮಿತಿ ಟಾಲರೆನ್ಸ್ಗಳು ಅಲ್ಲಿ ನಾವು 2 45 ಎರಡು ಆಯಾಮವನ್ನು ತೋರಿಸುತ್ತೇವೆ ಅಂತೆಯೇ ಮಿತಿ ಟಾಲರೆನ್ಸ್ ಗಳಿಗೆ ಮಿತಿಗಳನ್ನು ನಮೂದಿಸಲಾಗುತ್ತದೆ ಅದು 1 4 ರಿಂದ 1 5 ರವರೆಗೆ ಬದಲಾಗಬಹುದು ಈ ವ್ಯಾಸವು 1 5 ರಿಂದ 1 75 ರವರೆಗೆ ಬದಲಾಗಬಹುದು ಮತ್ತು ಇತ್ಯಾದಿ ಅಂತೆಯೇ ಕೋನಗಳು 28 0 ರಿಂದ 28 4 ಅಂತಹ ಮಿತಿಗಳನ್ನು ನಾವು ತೋರಿಸುತ್ತಿದ್ದರೆ ಅದನ್ನು ಮಿತಿ ಟಾಲರೆನ್ಸ್ಗಳೆಂದು ಕರೆಯಲಾಗುತ್ತದೆ ಇದು ಪ್ಲಸ್ ಮೈನಸ್ ರೀತಿಯ ಟಾಲರೆನ್ಸ್ಗಳಾಗಿದ್ದರೆ ನಾವು ಇದನ್ನು ಸಾಮಾನ್ಯವಾಗಿ 2 5 ಪ್ಲಸ್ ಅಥವಾ ಮೈನಸ್ 00 ಮೈನಸ್ 005 ರಂತೆ ತೋರಿಸುತ್ತೇವೆ ಅಂತಹ ರೀತಿಯದನ್ನು ಸಾಮಾನ್ಯವಾಗಿಇದನ್ನು 1 45 ಪ್ಲಸ್ ಅಥವಾ ಮೈನಸ್ 05 00 ನಂತೆ ಡ್ರಾಯಿಂಗ್ ಹಾಳೆಗಳ ಮೇಲೆ ನಾವು ನೋಡುತ್ತೇವೆ ಪ್ಲಸ್ 0 15 ಮೈನಸ್ 0 10 ಅಂತಹ ವಿಷಯಗಳನ್ನು ಪ್ಲಸ್ ಮೈನಸ್ ಟಾಲರೆನ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಂಜಿನೀರಿಂಗ್ ರೇಖಾಚಿತ್ರಗಳ ನಮ್ಮ ಪರಿಚಯವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೊದಲ ಆರು ಉಪನ್ಯಾಸಗಳಲ್ಲಿ ರೇಖಾಚಿತ್ರ ಹಾಳೆಗಳು ರೇಖಾಚಿತ್ರ ಉಪಕರಣಗಳು ಅಕ್ಷರಗಳ ವಿನ್ಯಾಸಗಳು ಆಯಾಮ ಟಾಲರೆನ್ಸ್ಗಳ ಸಂಪೂರ್ಣ ಚಿತ್ರವನ್ನು ನೋಡಿದ್ದೇವೆ ಮುಂದಿನ ತರಗತಿಯ ನಂತರ ರೇಖೆಗಳು ವಕ್ರಾರೇಖೆಗಳು ದ್ವಿಭಾಜಕ ರೇಖೆ ಮತ್ತು ಮುಂತಾದವುಗಳನ್ನು ಹೇಗೆ ಎಳೆಯುವುದು ಮತ್ತು ಜ್ಯಾಮಿತೀಯ ವಸ್ತುಗಳನ್ನು ನಿರ್ಮಿಸಲು ಈ ಉಪಕರಣಗಳನ್ನು ಹೇಗೆ ಬಳಸುವುದು ಸಾಮಾನ್ಯ ಕೋನಿಕ್ ವಿಭಾಗಗಳಾದ ಪ್ಯಾರಾಬೋಲಾ ವೃತ್ತ ಹೈಪರ್ಬೋಲಾ ಮತ್ತು ಸೈಕ್ಲಾಯ್ಡ್ಗಳಂತಹ ಇತರ ವಕ್ರಾರೇಖೆಗಳನ್ನು ಮತ್ತು ಇನ್ನಿತರವುಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಆದ್ದರಿಂದ ಉಪನ್ಯಾಸ 7 ರಿಂದ ನಾವು ಈ ಕೋನಿಕ್ ವಿಭಾಗಗಳು ಮತ್ತು ಜ್ಯಾಮಿತೀಯ ರಚನೆಗಳನ್ನು ಒಳಗೊಳ್ಳುತ್ತೇವೆ